ನಾವು ಈ ಕನ್ಸ್ತ್ರೈಂಟ್ ಗೆ ಬರುವ ತುಂಬಾ ಪ್ರೀಸಸ್ ಮ್ಯಾಥಮೆಟಿಕಲ್ ವಿಧಾನವನ್ನು ನಡೆಸಿದೆವು ವಾಸ್ತವಿಕವಾಗಿ ಇದನ್ನು ಪಡೆಯುವ ಅರ್ಥಪೂರ್ಣ ವಿಧಾನವಿದೆ ಅದು ನಾವು ಮಾಡಿದ್ದಕ್ಕಿಂತ ಅಧಿಕ ಮೋಜಿನದ್ದಾಗಿದೆ ಈ ಸ್ಟಬಿಲಿಟಿ ಕ್ರೈಟೀರಿಯ ಪಡೆಯುವ ಅರ್ಥಪೂರ್ಣ ವಿಧಾನವನ್ನು ಮಾಡಲು ನಾನು ಒಂದು ಸರಳ 1 D ಗ್ರಿಡ್ ಬಿಡಿಸುತ್ತೇನೆನಾವು ಲೀಪ್ ಫ್ರಾಗ್ ಸ್ಸ್ಕೀಮು ಬಗ್ಗೆ ಮಾತನಾಡುತ್ತಿರುವೆ ನಮ್ಮ ಗ್ರಿಡ್ ನಲ್ಲಿ ಇದು ನನ್ನ ಸ್ಪೇಸ್ ಮತ್ತು ಇದು ಟೈಮ್ ಇದನ್ನು ನಾನು ಪರಿಗಣಿಸುತ್ತಿರುವೆ ಇದು ನನ್ನ ಇದು ನನ್ನ ಇದು ನನ್ನ ಇನ್ನೂ ಯಾವ ವೇರಿಯೇಬಲ್ ಗಳು ಬೇಕು E ಮತ್ತು H ಸರಿ ನೆನಪಿದೆಯೇ ಟೈಮ್ ನಲ್ಲೂ ವೇರಿಯೇಬಲ್ ಗಳು ಗ್ರಿಡ್ ಸ್ಟ್ಯಾಗರ್ ಆಗಿವೆ ಮತ್ತು ಸ್ಪೇಸ್ ನಲ್ಲೂ ಇದು ಆಗುವುದು ಇದನ್ನು ನಾವು ಎಂದು ಕರೆಯೋಣ ಆದ್ದರಿಂದಮತ್ತು ಇದರ ಮೂಲಕ ಇದು ಅಲ್ಲ ಕ್ಷಮಿಸಿ ಇದು ಕೂಡ ಆಗುವುದು ಟೈಮ್ ನ ಪ್ರಕಾರ ಇದು ಇದು ಮತ್ತು ಇದು ಆಗುವುದು ನಾನು ಮತ್ತು ಮಾತ್ರ ತೆಗೆದುಕೊಂಡಿರುವೆ TE ಪೋಲಾರೈಸೇಶನ್ ನಾನು ಇವೆರಡರಲ್ಲಿ ಒಂದೇ ಇಕ್ವೇಶನ್ ನೋಡುತ್ತಿರುವೆ ಅಂದರೆ ಇದಕ್ಕೆ ಇದ್ದ ದಿಫರೆನ್ಸಿಯಲ್ ಇಕ್ವೇಶನ್ ಇದಾಗಿತ್ತು ಇದು TM ನ ಕೇಸ್ TM ಕೇಸ್ ನಲ್ಲಿ ನನ್ನ ಬಳಿ ಇಕ್ವೇಶನ್ ಇತ್ತು ಅಲ್ಲವೇ ಗೆ ಇಕ್ವೇಶನ್ ಇದಾಗಿತ್ತು ಈಗ ನಾವೇನು ಮಾಡುವುದು ಇದುನನ್ನ ಮತ್ತು ಇಲ್ಲಿ ಇರುವುದು ನಾವು ಹಂತಹಂತವಾಗಿ ಬರೆಯೋಣ ವು ದೂರ ಇದೆ ನಮಗೆ ತಿಳಿದಿದೆ ಮುಂದೆ ಏನು ಸಿಗ್ನಲ್ ಹೋಗಲು ಎಷ್ಟು ಸಮಯ ಬೇಕು ಸಿಗ್ನಲ್ ಇಂದ ಗೆ ಹೋಗಲು ಬೇಕಾದ ಸಮಯ ಸ್ಪೇಸ್ ಮತ್ತು ಟೈಮ್ ನಲ್ಲಿ ಚಲಿಸುತ್ತಿರುವ ವೇವ ಅನ್ನು ಉಹಿಸಿ ಇದಕ್ಕೆ ಇಂದ ಗೆ ಹೋಗಲು ಕನಿಷ್ಠ ಎಷ್ಟು ಸಮಯ ಬೇಕು ಡಿಸ್ಟೆನ್ಸ್ ಎಷ್ಟು ಡಿಸ್ಟೆನ್ಸ್ ಯಾಕೆ 1 ವಿದ್ಯಾರ್ಥಿ ಸ್ಟಾಟಿಸ್ಟಿಕ್ಸ್ ಡಿಸ್ಟೆನ್ಸ್ ಈ ವೇವ್ ಎಷ್ಟು ಸ್ಪೀಡ್ ನಲ್ಲಿ ಹೋಗಬಹುದು ಅತಿ ಹೆಚ್ಚು ಅಂದರೆ c ಅಷ್ಟು ಅಲ್ಲವೇ 3ನೇ ಪಾಯಿಂಟ್ ನಿಂದ ನಾವು ಕನಿಷ್ಠ ಎಂದು ಹೇಳಬಹುದು ನಾನು ಈ ಮಿನಿಮಮ್ ಅನ್ನು ಟಾವ್ ಎಂದು ಕರೆಯುತ್ತೇನೆ ಇದರ ವ್ಯಾಲ್ಯೂ ಸಿಗ್ನಲ್ ಗೆ ಇಲ್ಲಿಂದ ಇಲ್ಲಿಗೆ ಹೋಗಲು ಬೇಕಾದ ಕನಿಷ್ಠ ಸಮಯಎಡದಿಂದ ಬಲಕ್ಕೆ ಈ ಸಮಯ ಕಳೆಯುವ ಮೊದಲು ನಾನು ನನ್ನ ಅಪ್ಡೇಟ್ ಇಕ್ವೇಶನ್ ಅನ್ನು ಬಳಸಬೇಕು ನನ್ನ ಅಪ್ಡೇಟ್ ಇಕ್ವೇಶನ್ ಏನಾಗಿತ್ತು ಈ ಇಕ್ವೇಶನ್ ಅನ್ನು ನೋಡಿ ನಾನು ಹೀಗೆ ಬರೆಯಬಹುದು ಇದು ನನ್ನ ಅಪ್ಡೇಟ್ ಇಕ್ವೇಶನ್ ಆಗಿತ್ತು ಅನ್ನು ಇವ್ಯಾಲ್ಯೂ ವ್ಯಾಲ್ಯೂವೇಟ್ ಮಾಡುವುದರಲ್ಲಿ ಯವೆಲ್ಲ ವ್ಯಾಲ್ಯೂ ಗಳು ಇನ್ವಾಲ್ ಆಗಿದ್ದವು ಅವು ಮತ್ತು ಸ್ಪೇಸ್ ನ ಅದೇ ಲೊಕೇಶನ್ ನಲ್ಲಿ ಆದರೆ ಬೇರೆ ಟೈಮ್ ಲೊಕೇಶನ್ ಈಗ ಇದು ವಿದ್ಯಾರ್ಥಿ ಮೈನಸ್ ಮೈನಸ್ ವಿದ್ಯಾರ್ಥಿ ಡೆಲ್ಟಾ ಇಲ್ಲಿ ಇದೆ ಈ ಈಕ್ವೇಶನ್ ಈ ಇಂಟರ್ವಲ್ ಆಗುವ ಮೊದಲು ನಾನು ನನ್ನ ಅಪ್ಡೇಟ್ ಇಕ್ವೇಶನ್ ಬಳಸಬೇಕು ಏಕೆಂದರೆ ನಾನು ಈ ಅಪ್ಡೇಟ್ ಇಕ್ವೇಶನ್ ಅನ್ನು ಬಳಸದಿದ್ದರೆ ಇದು ಹೊಸ ವ್ಯಾಲ್ಯೂ ಪಡೆಯುತ್ತಿತ್ತು ಆದ್ದರಿಂದ ನಾನು ಅಪ್ಡೇಟ್ ಈಕ್ವೇಶನ್ ಬಳಸುತ್ತಿರುವೆ ಆದರೆ ಇದರ ಒಳಗಿನ ವ್ಯಾಲ್ಯೂ ತಪ್ಪು ನಾನು ಇಲ್ಲಿ ನ ಹಿಂದಿನ ವ್ಯಾಲ್ಯೂ ಬಳಸುತ್ತಿರುವೆ ಅಲ್ಲಿ ನನಗೆ ಮಾಡಲು ಇಷ್ಟವಿಲ್ಲ ವೇವ್ ಫಿಸಿಕಲ್ಲಿ ಹೋಗುವ ಮುಂಚೆ ನಾನು ನನ್ನ ಅಪ್ಡೇಟ್ ಇಕ್ವೇಶನ್ ಬಳಸುವೆ ನನ್ನ ವೇರಿಯಬಲ್ ಗಳು ಎಂದು ಕೆಲವು ಟೈಮ್ ಇನ್ಸ್ಟೆಂಟ್ ನಲ್ಲಿ ಹೇಳುತ್ತಿವೆ ನಾನು ಈ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇದು ಸ್ಪೇಸ್ ಮತ್ತು ಟೈಮ್ ನಲ್ಲಿರುವ ಪಾಯಿಂಟ್ ನ ಫೀಲ್ಡ್ ವ್ಯಾಲ್ಯೂ ಆಗಿರುತ್ತದೆ ಆದರೆ ನಾನು ಹೆಚ್ಚು ಸಮಯ ಕಾದರೆ ನಾನು ಈ ಫಾರ್ಮುಲಾ ಬಳಸುವೆ ಆದರೆ ನಾನು ಹಾಕುವ ನಂಬರ್ ಗಳು ತಪ್ಪು ಆಗುತ್ತದೆ ಏಕೆಂದರೆ ಅವು ಹಿಂದಿನ ವೇವ್ ಅನ್ನು ನೋಡುತ್ತವೆ ನಾನು ತುಂಬಾ ಗ್ರಾಂಡ್ ಕೇಳುವಂತೆ ಏನಾದರೂ ಮಾಡಲು ಇಚ್ಚಿಸುತ್ತೇನೆ ಹಿಂದೆ ನಾನು ಲೈಟ್ ಅಲ್ಲಿಗೆ ಹೋಗುವ ಮೊದಲು ಅತಿ ವೇಗದಲ್ಲಿ ಕ್ಯಾಲ್ಕುಲೇಷನ್ ಮಾಡುವೆ ಎಂದು ಹೇಳಿದ್ದೆ ನಾನು ಈ ಅಪ್ಡೇಟ್ ಇಕ್ವೇಶನ್ ಬಳಸಲು ಇರುತ್ತೇನೆ ಅಂದರೆ ಟೈಮ್ ಸ್ಟೆಪ್ಪು ಟಾವ್ಕಿಂತ ಹೆಚ್ಚು ಇರಬೇಕೆ ಅಥವಾ ಕಮ್ಮಿ ಇರಬೇಕೆ ಟಾವ್ ಗಿಂತ ಕಮ್ಮಿ ಸರಿ ಇದೆ ನಮ್ಮ ಬಳಿ ಹಿಂದೆ ಇದ್ದದ್ದು ವಿದ್ಯಾರ್ಥಿ ಹೌದು ಸರಿ ಹೌದು ಟೈಮ್ ಸ್ಟೆಪ್ ಹಾಗೆ ಇರಬೇಕು ನಾವು c ಅತಿ ದೊಡ್ಡ ವ್ಯಾಲ್ಯೂ ಎಂದು ಯೋಚಿಸುತ್ತೇವೆ ತುಂಬಾ ಸಣ್ಣ ವ್ಯಾಲ್ಯೂ ಆಗುವುದು ಆದರೆ ಇದು ಯೋಚಿಸುವ ಸರಿಯಾದ ವಿಧಾನ ವಲ್ಲ ಸರಿಯಾದ ವಿಧಾನ ಏನೆಂದರೆ ನೀವು ಒಂದು ವೇವ್ ಕಾನ್ಸ್ಟೆಂಟ್ ಫ್ರಿಕ್ವೆನ್ಸಿ ಇರುವಂತೆ ಯೋಚಿಸಿ ಈ ವನ್ನು ನಾನು ಹೀಗೆ ಬರೆಯಬಹುದು ನಾವು ನಿಜವಾಗಿ ಮತ್ತು ನಡುವೆ ತುಲನೆ ಮಾಡುತ್ತಿರುವೆವು ಇದು ಕೆಟ್ಟ ನಂಬರ್ ಆಗಿರುವುದಿಲ್ಲ ಉದಾಹರಣೆಗೆ ನೀವು ಆಪ್ಟಿಕಲ್ ಫ್ರಿಕ್ವೆನ್ಸಿ ಯಲ್ಲಿ ಇರುವುದಾದರೆ ಆಪ್ಟಿಕಲ್ ಫ್ರಿಕ್ವೆನ್ಸಿ ಯಲ್ಲಿ ಒಮೇಗ ಏನು ಒಪ್ತಿಕಲ್ ಫ್ರಿಕ್ವೆನ್ಸಿ ಅನ್ನು ಮರೆಯಿರಿ ಮೈಕ್ರೋ ವೇವ್ ಅನ್ನು ಯೋಚಿಸಿ 1 ಗಿಗ ಹರ್ಟ್ಜ್ 1 ಗಿಗ ಹರ್ಟ್ಜ್ ಇದು ಹತ್ತರ ಘಾತ 9 ಅಲ್ಲವೇ ಹಿಂದಿ ಟೈಮ್ ಪಿರಿಯಡ್ ಎಷ್ಟು ವಿದ್ಯಾರ್ಥಿಹತ್ತರ ಘಾತ ಮೈನಸ್ 9 ನಿಮಗೆ ಏನನ್ನು ಕೊಡುವುದು ಪುನಹ ಸಣ್ಣ ನಂಬರ್ ತುಂಬಾ ಸಣ್ಣ ನಂಬರ್ ನಂತೆ ಕಾಣುವುದು ಆದರೆ ನಾವು ಇದನ್ನು ವೇವ್ನ ಟೈಮ್ ಪಿರಿಯಡ್ ಒಟ್ಟಿಗೆ ನೋಡಿದರೆ ಮೈಕ್ರೋಸ್ಕೊಪ್ ನಂತೆ ಕಾಣುವುದು ಇದು ಸ್ಟೆಬಿಲಿಟಿ ಕ್ರೈಟೀರಿಯ ಪಡೆಯುವ ಅರ್ಥ ಭರಿತ ವಿಧಾನ ಹೌದು ಮತ್ತೆ ಮೂರನೇ ಭಾಗ ಮೊದಲನೆ ಭಾಗ ಸ್ಪೇಸ್ ಮತ್ತೆ ನಾವು ಈ ಇಕ್ವೇಶನ್ ನಲ್ಲಿ ನನಗೆ ಅನ್ನು ಅಪ್ಡೇಟ್ ಮಾಡಲು ಬೇಕಾದಾಗ ನನಗೆ ಇದನ್ನು ಅಪ್ಡೇಟ್ ಮಾಡಬೇಕು ನಾನು ಏನೆಲ್ಲ ಬಳಸಬೇಕು ನನಗೆ ಇದು ಬೇಕು ಇದು ಇದು ಫಾರ್ಮುಲಾ ದ ಪ್ರಕಾರ ನಾನು ಈ ಇಕ್ವೇಶನ್ ಗಳನ್ನು ಬಯಸುವಾಗ ಇವು ನನ್ನ ಈಗಿನ ಕ್ವಾಂಟಿಟಿ ಗಳನ್ನು ಎಸ್ಟಿಮೇಟ್ ಮಾಡುತ್ತಿವೆ ಇವು ಕರೆಂಟ್ ಆಗಿರಬೇಕು ಆದರೆ ನಾನು ಡೆಲ್ಟಾ x ಬೈ c ಗಿಂತ ಹೆಚ್ಚು ಸಮಯ ಕಾದರೆ ಎಡದಿಂದ ಬಲಕ್ಕೆ ಹೋಗುವ ವೇವ್ ಆಗಲೇ ಇಂದ ಗೆ ಚಲಿಸಿರುತ್ತದೆ ಫಿಸಿಕಲ್ಲಿ ಚಲಿಸಿದೆ ಆದರೆ ನಾನು ಅಲ್ಲ ಏಕೆಂದರೆ ನಾನು ನನ್ನ ವೇರಿಯಬಲ್ ಗಳನ್ನು ಅಪ್ಡೇಟ್ ಮಾಡಿಲ್ಲ ಅವು ನ ಹಳೆಯ ವ್ಯಾಲ್ಯೂ ಗಳನ್ನು ಹೊಂದಿವೆ ಏಕೆಂದರೆ ನಾನು ಟೈಮ್ ಅಪ್ಡೇಟ್ ಮಾಡಿಲ್ಲ ನಾನು ಇಕ್ವೇಶನ್ ಬಳಸಲು ಹೋದಾಗ ನಾನು ಹಳೆಯ ನ ಔಟ್ಡೇಟೆಡ್ ವರ್ಷನ್ ಬಳಸುತ್ತಿರುವೆ ಇದನ್ನು ನಾನು ವೇವ್ ತಲುಪುವ ಮುಂಚೆ ಅಪ್ಡೇಟ್ ಮಾಡಬೇಕು ಹಾಗೆ ನಾನು ಇಕ್ವೇಶನ್ ಬಯಸುವಾಗ ಸರಿಯಾದ ವ್ಯಾಲ್ಯೂ ಬಳಸುತ್ತೀರ ಬೇಕು ಇದು ಡೆಲ್ಟಾ t ಟಾವ್ ನಿಂತ ಕಮ್ಮಿ ಇರಬೇಕೆಂದು ಹೇಳುತ್ತದೆ ನಿಮ್ಮ ಮೇಲೆ ಅವಲಂಬಿತ ವಾಗಿದೆ Student Refer Time 1019 ವಿದ್ಯಾರ್ಥಿ ಅದು ಹೇಗೆ ಇದು ಒಂದು ತೊಟ್ ಎಕ್ಸ್ಪರಿಮೆಂಟ್ ಅಷ್ಟೇ ವೇವ್ ಫ್ರೀ ಸ್ಪೇಸ್ ನಲ್ಲಿ ಚಲಿಸುವುದು ನಾವು ಎಷ್ಟು ಬೇಗ ಎಲ್ಲವನ್ನು ಸಿಮುಲೇಟ್ ಮಾಡಬಹುದು ಇದರಿಂದ ವೇರಿಯಬಲ್ ಗಳನ್ನು ಪಾಲಿಸುವಂತೆ ನಾನು ಇದನ್ನು ನನ್ನ ವೇವ್ ನ ಮೇಲೆ ಬರೆಯುತ್ತಿರುವೆ ನಾನು ಚಲಿಸಲು ಕಾಯುತ್ತಿಲ್ಲ ಅಲ್ಲವೇ ಇದನೇ ಐನ್ಸ್ಟೈನ್ ಗೆಡಾಂಕೆನ್ ತೊಟ್ ಎಕ್ಸ್ಪರಿಮೆಂಟ್ ಎಂದು ಕರೆದ ಈ ಸ್ಟೆಬಿಲಿಟಿ ಕ್ರೈಟೀರಿಯ ದ ವಿಶೇಷತೆ ಏನು ನಾನು ಇದನ್ನು ಅರ್ಥಪೂರ್ಣ ವಿಧಾನ ಎ0ದು ಕರೆಯುತ್ತೇನೆ ಇದು ಹೆಚ್ಚಿನ ಡೈಮೆನ್ಶನ್ ಗೆ ಜನರಲೈಸ್ ಮಾಡಲು ಅತಿ ಸುಲಭ 1D ಉತ್ತಮ 2D ಯಲ್ಲಿ ಕರೆಂಟ್ ಸ್ಟೆಬಿಲಿಟಿ ಕ್ರೈಟೀರಿಯ ಇದೇ ರೀತಿಯೇ ಎ0ದು ನೀವು ಪ್ರಶ್ನಿಸಬಹುದು ಇಲ್ಲಿ ನೀವು ರೂಟ್ 2 ರೂಟ್ 3 ಫ್ಯಾಕ್ಟರ್ ಗಳನ್ನು ಕಂಡುಹಿಡಿಯುವಿರಿ